ಸೈನುಸಾಯ್ಡ್ ಮತ್ತು ಫಾಸರ್ಗಳ ಕುರಿತ ಎರಡನೇ ಉಪನ್ಯಾಸಕ್ಕೆ ನಿಮಗೆ ಸ್ವಾಗತ ಆದ್ದರಿಂದ ಈ ನಿರ್ದಿಷ್ಟ ವಿಷಯಕ್ಕೆ ಹೋಗುವ ಮೊದಲು ನಿಮಗೆ ಒಂದು ಉತ್ತಮ ಐತಿಹಾಸಿಕ ಘಟನೆಯ ಉದಾಹರಣೆಯನ್ನು ನೀಡುತ್ತೇನೆ ಮೂಲತಃ ಇದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ನಡೆದ ಯುದ್ಧಕ್ಕೆ ಸಂಬಂಧಿಸಿದೆ ಆದ್ದರಿಂದ ಈ ಯುದ್ಧವು ಶಸ್ತ್ರಾಸ್ತ್ರಗಳೊಂದಿಗೆ ಹೋರಾಡಿದ ಸ್ಥಳವಲ್ಲ ಆದರೆ ಅದು ಪದಗಳ ಯುದ್ಧವಾಗಿತ್ತು ಆ ಪದಗಳು ಯಾವುವು ಆ ಪದಗಳು AC ಮತ್ತು DC ಆದ್ದರಿಂದ ಆ ಸಮಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು ಅದು ಸುಮಾರು 1890 ರ ಅವಧಿಯಲ್ಲಿ ಇದು DC ಶ್ರೇಷ್ಠವಾದುದು ಅಥವಾ AC ಶ್ರೇಷ್ಠವಾದುದಾಗಿದೆ ಅಂತಿಮವಾಗಿ AC ಗೆದ್ದಿತು AC ಗೆ ಹೆಚ್ಚಿನ ದೂರದಲ್ಲಿ ಶಕ್ತಿಯನ್ನು ವರ್ಗಾಯಿಸಲು ಸಾಧ್ಯವಾದ ಕಾರಣ ನಷ್ಟಗಳು ಕಡಿಮೆ ಮತ್ತು ಹೆಚ್ಚಿನ ವೋಲ್ಟೇಜ್ಗಾಗಿ ಉತ್ಪಾದಿಸುವುದು ಸುಲಭವಾಗಿದೆ ಅದಕ್ಕಾಗಿಯೇ ಅಂತಿಮವಾಗಿ ಸುಮಾರು 1895 ರಲ್ಲಿ ಜನರು AC ಯನ್ನು ಆದ್ಯತೆಯ ವೋಲ್ಟೇಜ್ ಮೂಲವಾಗಿ ಸ್ವೀಕರಿಸಿದರು ಈಗ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ AC ಏಕೆ ಮುಖ್ಯವಾಗಿದೆ ಮತ್ತು ನಾವು AC ಯನ್ನು ಏಕೆ ಅಧ್ಯಯನ ಮಾಡಲು ಬಯಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಮೊದಲು ಸೈನುಸಾಯ್ಡ್ ಅನ್ನು ಅರ್ಥಮಾಡಿಕೊಳ್ಳೋಣ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಸೈನುಸೈಡಲ್ ವೋಲ್ಟೇಜ್ ಅಥವಾ ಕರೆಂಟ್ ಮೂಲದೊಂದಿಗೆt ಸ್ವಲ್ಪ ಸಮಯದವರೆಗೆ ಸಂಪರ್ಕ ಹೊಂದಿದ ಆ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಲು ಅಗತ್ಯವಾದ ಮೂಲ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಈ ಸೈನುಸೈಡಲ್ ಸಮಯವು ವಿಭಿನ್ನ ಉದ್ರೇಕವನ್ನು ಅರ್ಥೈಸುತ್ತದೆ ಎಂದರೆ ಅದು ಸೈನುಸಾಯ್ಡ್ ನೀಡಿದ ಉತ್ಸಾಹವವಾಗಿದೆ ಈಗ ಪ್ರಶ್ನೆ ಸೈನುಸಾಯ್ಡ್ ಎಂದರೇನು ಸಿನುಸಾಯ್ಡ್ ಎನ್ನುವುದು ಸೈನ್ ಅಥವಾ ಕೊಸೈನ್ ಕಾರ್ಯಗಳ ರೂಪವನ್ನು ಹೊಂದಿರುವ ಸಂಕೇತವಾಗಿದೆ ಈಗ ಸೈನುಸೈಡಲ್ ಪ್ರವಾಹವನ್ನು ಸಾಮಾನ್ಯವಾಗಿ ಪರ್ಯಾಯ ಪ್ರವಾಹ ಎಂದು ಕರೆಯಲಾಗುತ್ತದೆ ಇದು ಪರ್ಯಾಯ ಪ್ರವಾಹ ಎಂದು ನೀವು ಹೇಳಿದಾಗಲೆಲ್ಲಾ ನೀವು ಸೈನುಸೈಡಲ್ ಪ್ರವಾಹದ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದರೆ ಅದು ಮೂಲಭೂತವಾಗಿ ಸೈನ್ ಅಥವಾ ಕೊಸೈನ್ ಕ್ರಿಯೆಯ ರೂಪದಲ್ಲಿರುತ್ತದೆ ಅಂತಹ ಕರೆಂಟ್ ಪ್ರತಿ ನಿಯಮಿತ ಸಮಯದ ಮಧ್ಯಂತರದಲ್ಲಿ ವ್ಯತಿರಿಕ್ತವಾಗಿರುತ್ತದೆ ಅಂದರೆ ಅದು ಪರ್ಯಾಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕವಾಗುತ್ತದೆ ಆದ್ದರಿಂದ ಈ ಸೈನುಸೈಡಲ್ ಪ್ರವಾಹ ಅಥವಾ ವೋಲ್ಟೇಜ್ ಮೂಲದಿಂದ ನಡೆಸಲ್ಪಡುವ ಸರ್ಕ್ಯೂಟ್ ಅನ್ನು ಎಸಿ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಈಗ ನಾವು ಸೈನುಸಾಯ್ಡ್ಗಳಲ್ಲಿ ಏಕೆ ಆಸಕ್ತಿ ಹೊಂದಿದ್ದೇವೆ ಮೊದಲನೆಯದಾಗಿ ವಿಶಿಷ್ಟ ಲಕ್ಷಣವೆಂದರೆ ಸೈನುಸಾಯಿಡಲ್ ಇದು ಪರ್ಯಾಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತದೆ ಸಿನುಸೈಡಲ್ ಸಿಗ್ನಲ್ ಉತ್ಪಾದಿಸಲು ಮತ್ತು ರವಾನಿಸಲು ತುಂಬಾ ಸುಲಭ ಮತ್ತು ಇದೀಗ ಪ್ರಪಂಚದಾದ್ಯಂತ ಬಹುತೇಕ ವೋಲ್ಟೇಜ್ ಉತ್ಪತ್ತಿಯಾಗುವ AC ಮತ್ತು ಇದನ್ನು ವಿವಿಧ ಲೋಡನ್ನು ವಸತಿ ಕೈಗಾರಿಕಾ ಅಥವಾ ವಾಣಿಜ್ಯವಾಗಿ ಪೂರೈಸಲಾಗುತ್ತಿದೆ ಆದ್ದರಿಂದ AC ಬಹಳ ಪ್ರಾಮುಖ್ಯತೆ ಪಡೆದಿರುವುದರಿಂದ ಮತ್ತು ಪ್ರಪಂಚದಾದ್ಯಂತ ಇದನ್ನು ಹೆಚ್ಚು ಬಳಸಿಕೊಳ್ಳುವುದರಿಂದ ನಾವು AC ಸರ್ಕ್ಯೂಟ್ಗಳನ್ನು ಅರ್ಥಮಾಡಿಕೊಳ್ಳಬೇಕು AC ಸರ್ಕ್ಯೂಟ್ಗಳು AC ಕರೆಂಟ್ ಅಥವಾ ವೋಲ್ಟೇಜ್ ಮೂಲದ ಮೂಲಕ ಸಂಪರ್ಕ ಹೊಂದಿವೆ ಈಗ ಮತ್ತೊಂದು ಪ್ರಮುಖ ಅಂಶವೆಂದರೆ ಫೋರಿಯರ್ ವಿಶ್ಲೇಷಣೆಯನ್ನು ಬಳಸುವುದರಿಂದ ನಾವು ಯಾವುದೇ ಪ್ರಾಯೋಗಿಕ ಆವರ್ತಕ ಸಂಕೇತವನ್ನು ಸೈನುಸಾಯ್ಡ್ಗಳ ಮೊತ್ತವಾಗಿ ಪರಿವರ್ತಿಸಬಹುದು ಮತ್ತು ಈ ಸೈನುಸಾಯ್ಡ್ಗಳು ಗಣಿತಶಾಸ್ತ್ರವನ್ನು ನಿಭಾಯಿಸಲು ತುಂಬಾ ಸುಲಭ ಏಕೆಂದರೆ ಉತ್ಪನ್ನಗಳು ಅಂದರೆ ಸಯ್ನ್ ವ್ಯುತ್ಪನ್ನವು ಕಾಸ್ ಆಗಿದೆ ಕಾಸ್ನ ವ್ಯುತ್ಪನ್ನವು ಸಯ್ನ್ವಾಗಿದೆ ಆದ್ದರಿಂದ ವ್ಯುತ್ಪನ್ನ ಮತ್ತು ಅವಿಭಾಜ್ಯವು ಸೈನುಸಾಯ್ಡ್ಗಳಾಗಿರುತ್ತದೆ ಎಂದರ್ಥ ಆದ್ದರಿಂದ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸೈನುಸಾಯ್ಡ್ಗಳು ಬಹಳ ಮುಖ್ಯ ಈಗ ನಾವು ಒಂದು ಸೈನುಸಾಯ್ಡ್ ಅನ್ನು ಪರಿಗಣಿಸೋಣ ಮತ್ತು ಸೈನುಸಾಯ್ಡ್ಗಳ ವಿವಿಧ ಅಂಶಗಳು ಯಾವುವು ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಸೈನುಸಾಯ್ಡ್ ಅನ್ನು ಹೇಗೆ ಪ್ರತಿನಿಧಿಸುತ್ತೇವೆ ನಾವು vtVmsin ωt t ನಂತಹ ಸೈನುಸಾಯ್ಡ್ ಅನ್ನು ಪ್ರತಿನಿಧಿಸುತ್ತೇವೆ ಈಗ t ಎಂಬುದು ಸಮಯದ ವ್ಯತ್ಯಾಸವಾಗಿದೆVm ಎಂಬುದು ಸಿಗ್ನಲ್ನ ಆಂಪ್ಲಿಟ್ಯೂಡ್ ಮತ್ತು ನಂತರ ನೀವು ಇನ್ನೊಂದು ಘಟಕ sin ωt ವನ್ನು ಹೊಂದಿದ್ದೀರಿ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಈ ನಿರ್ದಿಷ್ಟ ಸಿಗ್ನಲ್ ಧನಾತ್ಮಕದಿಂದ ಋಣಾತ್ಮಕವಾಗಿ ಬದಲಾಗುತ್ತದೆ ಎಂದು ನಮಗೆ ಹೇಳುತ್ತದೆ ಈಗ ನೀವು ಸ್ಲೈಡ್ನ್ನು ನೋಡಿದರೆ ಅದರಲ್ಲಿ ಎರಡು ಅಂಕಿಗಳನ್ನು ನೀಡಲಾಗಿದೆ ಮೊದಲ ಚಿತ್ರದಲ್ಲಿ ಸಿಗ್ನಲ್ನ ವ್ಯತ್ಯಾಸವು ωt ಗೆ ಸಂಬಂಧಿಸಿದೆ ಈಗ ಇಲ್ಲಿ ಏನು ಇದನ್ನು ಕೋನೀಯ ಆವರ್ತನ ಎಂದು ಕರೆಯಲಾಗುತ್ತದೆ ಇದನ್ನು ಸೆಕೆಂಡಿಗೆ ರೇಡಿಯನ್ಸ್ ನಿಂದ ಅಳೆಯಲಾಗುತ್ತದೆ ಈಗ ನಾವು ಈ ಚಿತ್ರದಲ್ಲಿ ಏನು ಮಾಡುತ್ತಿದ್ದೇವೆ ಕೋನಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ ಸಿಗ್ನಲ್ನ ವೈಶಾಲ್ಯವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಏಕೆಂದರೆ ಇದು t ಅದು ಕೋನವಲ್ಲ ಎರಡನೇ ಚಿತ್ರದಲ್ಲಿ ನಾವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಸಮಯಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ ಆಂಪ್ಲಿಟ್ಯೂಡ್ನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನೀವು ಎರಡೂ ಅಂಕಿಗಳನ್ನು ನೋಡಿದರೆ ಅವು ಪರ್ಯಾಯವಾಗಿ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತವೆ ಇಲ್ಲಿ ಸಿಗ್ನಲ್ ಸಕಾರಾತ್ಮಕವಾಗಿದೆ ಮತ್ತು ಇಲ್ಲಿ ಅದು ನಕಾರಾತ್ಮಕವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು ಮತ್ತೆ ಅದು 2ಕೋನದ ನಂತರ ಪುನರಾವರ್ತನೆಯಾಗುತ್ತಿದೆ ಅಂತೆಯೇ ಸಮಯದ ವ್ಯತ್ಯಾಸವನ್ನು ನೀವು ನೋಡಿದರೆ T ಸಮಯದ ನಂತರ ಸಿಗ್ನಲ್ ಮತ್ತೆ ಪುನರಾವರ್ತನೆಯಾಗುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ T ಎಂದರೇನು T ಅನ್ನು ಸೈನುಸಾಯ್ಡ್ನ ಅವಧಿ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ಅವಧಿಯ ನಂತರ ಸೈನುಸಾಯ್ಡ್ ಸ್ವತಃ ಪುನರಾವರ್ತನೆಯಾಗುತ್ತದೆ ಹಾಗಾದರೆ ಈ ಎರಡು ಚಿತ್ರಗಳಿಂದ ನಾವು ಏನು ಪಡೆಯಬಹುದು ನೀವು ಎರಡೂ ಅಂಕಿಗಳನ್ನು ಹೋಲಿಸಿದರೆ ωT2ಎಂದು ನೋಡುತ್ತೇವೆ ಆದ್ದರಿಂದ ನಾವು ಏನು ಹೇಳಬಹುದು ನಾವು ωT2 ಎಂದು ಹೇಳಬಹುದು ಮತ್ತು ಸಮಯದ ಅವಧಿ T2ω ಎಂದು ತೋರಿಸಬಹುದು ನಂತರ ಪ್ರತಿ ಕಾಲಾವಧಿಯ ಕ್ಯಾಪಿಟಲ್ T ಯು ಪುನರಾವರ್ತನೆಯಾಗುತ್ತದೆ ಎಂದು ನೀವು ಹೇಗೆ ಹೇಳಬಹುದು ಕಂಡುಹಿಡಿಯಲು ಪ್ರಯತ್ನಿಸೋಣ ನಮ್ಮ ಮೂಲ ಸಿಗ್ನಲ್v ಆಗಿದ್ದರೆ vtT vtTVmsin tT Vmsin t2ω ಈಗ ಅವ್ಟ್ಪುಟ್ Vmsin ωt2π ಆಗಿದೆ ಏಕೆಂದರೆ ಅನ್ನು ಮೊದಲ ಪದದ ಒಳಗೆ ತೆಗೆದುಕೊಂಡರೆ t ಆಗುತ್ತದೆ ಮತ್ತು ಎರಡನೇ ಪದವು 2π ಆಗುತ್ತದೆ ಈಗ sin ωt2π ಮೌಲ್ಯ ಏನು ಅದು ಮತ್ತೆ t ಆಗುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಏನು ಪಡೆಯುತ್ತೇವೆ ನಾವುVmsin ωt v ಪಡೆಯುತ್ತೇವೆ ಈ ರೀತಿಯಾಗಿ ನಾವು ಕಾರ್ಯದಲ್ಲಿ T ಅನ್ನು ಸೇರಿಸಿದರೆ ಅದು ಅಂತಿಮವಾಗಿ ಮೂಲ ಸಂಕೇತವಾಗುತ್ತದೆ ಎಂದು ನಾವು ಹೇಳಬಹುದು ಇದರರ್ಥ T ಆಗಿರುವ ಪ್ರತಿ ಅವಧಿಯ ನಂತರ ಸಿಗ್ನಲ್ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ T ಯಲ್ಲಿರುವಂತೆ tT ಯಲ್ಲಿ t ಗೆ ಒಂದೇ ಮೌಲ್ಯವಿದೆ ಎಂದು ನಾವು ಹೇಳಬಹುದು ಮತ್ತು ಅದಕ್ಕಾಗಿಯೇ ಅದು ಆವರ್ತಕವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಹೇಳಬಹುದು ಯಾವುದೇ ಕಾರ್ಯ fftnT ಅದು ಯಾವುದೇ ಪೂರ್ಣಾಂಕ ಮೌಲ್ಯದಿಂದ ಗುಣಿಸಿದಾಗ ಆ ಸಮಯವು ಸಿಗ್ನಲ್ ಆವರ್ತಕವಾಗಿರುತ್ತದೆ T ಎಂಬುದು ಟಯ್ಮ್ ಪಿರಡ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ನೋಡಿದ್ದೇವೆ ಮತ್ತು ಇದನ್ನು ಬಳಸುವುದರಿಂದ ಕಾರ್ಯವು ಆವರ್ತಕ ಕ್ರಿಯೆ ಎಂದು ಹೇಳಬಹುದು ಈಗ ನಾವು ಇನ್ನೊಂದು ಪ್ರಮಾಣವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಇದನ್ನು ಆವರ್ತಕ ಆವರ್ತನ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ನಾವು ಆವರ್ತ ಆವರ್ತನ ಎಂದು ಹೇಳುವುದಿಲ್ಲ ನಾವು ಆವರ್ತನ ಎಂದು ಹೇಳುತ್ತೇವೆ ಆದ್ದರಿಂದ ಆವರ್ತನ f ಎಂದರೇನು f 1 T ಮೌಲ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಅದು ಸಮಯದ ಅವಧಿ ಈಗ ನೀವು ಈ ಮೌಲ್ಯವನ್ನು ಹಿಂದಿನ ಸಮೀಕರಣದಲ್ಲಿ ಇಟ್ಟರೆ ಅದು ನಾವು ಪಡೆದT2ω ನಾವು ಏನು ಪಡೆಯುತ್ತೇವೆ ನಾವು ω2πf ಪಡೆಯುತ್ತೇವೆ ಆದ್ದರಿಂದ ಇದು ಮೂಲತಃ ಕೋನೀಯ ಆವರ್ತನ ಮತ್ತು ಸೆಕೆಂಡಿಗೆ ಕಾಂತಿಯಲ್ಲಿ ಅಳೆಯುವ ಸಂಬಂಧ ಮತ್ತು ಚಕ್ರದ ಆವರ್ತನದ ಅನ್ನು ಹರ್ಟ್ಜ್ನಲ್ಲಿ ಅಳೆಯುತ್ತೇವೆ ನೀವು ಸಾಮಾನ್ಯವಾಗಿ ನೋಡುವ ಸಾಹಿತ್ಯದಲ್ಲಿನ ಮತ್ತೊಂದು ಸಾಮಾನ್ಯ ಪದ ∅ ಇದು vtVmsin ωt∅ ನೀಡುತ್ತದೆ ಆದ್ದರಿಂದ ನಾವು ∅ ಎಂಬ ಇನ್ನೊಂದು ಪದವನ್ನು ಸೇರಿಸುತ್ತೇವೆ ಅದು ನಿರ್ದಿಷ್ಟ ತರಂಗ ರೂಪದ ಹಂತವಲ್ಲ ಅದರ ಅರ್ಥವೇನು ಮೇಲಿನ ಚಿತ್ರವನ್ನು ನೋಡಿದರೆ ಮತ್ತು ನೀವು ವೋಲ್ಟೇಜ್v2t ಅನ್ನು ನೋಡಿದರೆ ಅದರ ತರಂಗ ರೂಪವು 0 ರಿಂದ ಪ್ರಾರಂಭವಾಗುವುದಿಲ್ಲ ಅದು 0 ಕ್ಕಿಂತ ಮೊದಲು ಎಲ್ಲೋ ಪ್ರಾರಂಭವಾಗುತ್ತಿದೆ ಆದ್ದರಿಂದ ನೀವು t 0 ಆದರೆ ನಿಮಗೆ ಕೆಲವು ಮೌಲ್ಯ Vmsin ∅ಸಿಗುತ್ತದೆ ಇದರರ್ಥ t0 ಗೆ ಸಮನಾದ ಸಮಯದಲ್ಲಿ ಈ ಸಿಗ್ನಲ್ ಕೆಲವು ಮೌಲ್ಯವನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಅದು t0 ಗೆ ಸಮನಾದ ಸಮಯದಲ್ಲಿ ಕೆಲವು ಸಕಾರಾತ್ಮಕ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಇದರರ್ಥ 0 ಗಿಂತ ಮೊದಲು ಪ್ರಾರಂಭವಾಗುತ್ತಿದೆ ಈಗ ನೀವು v1t ಎಂಬ ಇನ್ನೊಂದು ಸಿಗ್ನಲ್ನೊಂದಿಗೆ ಹೋಲಿಸಿದರೆv1tಎಂಬುದು ನಮ್ಮ ಮೂಲ ಸಿಗ್ನಲ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದನ್ನು ನಾವು ಈ ಹಿಂದೆ v1t ಎಂದು ಪರಿಗಣಿಸಿದ್ದೇವೆ ಅದು Vmsin ωt ಗೆ ಸಮಾನವಾಗಿರುತ್ತದೆ ನಾವು ಅವೆರಡನ್ನೂ ಪ್ಲಾಟ್ ಮಾಡಿದರೆ ಇದು v1t ಆಗುತ್ತದೆ Vm sin omega t ಇದು ಮೂಲದಿಂದ ಪ್ರಾರಂಭವಾಗುತ್ತದೆ ಆದರೆ v2tVmsin ωt∅ ಇದು ಮೂಲದ ಮೊದಲು ಪ್ರಾರಂಭವಾಗುತ್ತದೆ ಆದ್ದರಿಂದ ∅ ಕೋನವು ವೋಲ್ಟೇಜ್ v2t ಗೆ ಕೆಲವು ಪ್ರಮುಖ ಘಟಕವನ್ನು ನೀಡುತ್ತಿದೆ ಎಂದು ನಾವು ಹೇಳಬಹುದು ಮತ್ತು ಅದನ್ನು ನಮ್ಮ ಫೇಸ್ ಆಂಗಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು v2t ಅನ್ನು ಗಮನಿಸಬಹುದಾದ ಅಂಶವು v1t ಅನ್ನು ∅ ಕೋನದಿಂದ ಮುನ್ನಡೆಸುತ್ತದೆ ಅಥವಾ v1t ಯು v2t ಅನ್ನು∅ ನಿಂದ ವಿಳಂಬಗೊಳಿಸುತ್ತದೆ ಎಂದು ಹೇಳಬಹುದು ಈಗ ಕೋನ∅ವು 0 ಕ್ಕೆ ಸಮನಾಗಿರದಿದ್ದರೆ ವೋಲ್ಟೇಜ್ v1 ಮತ್ತು v2 ಹಂತದಿಂದ ಹೊರಗಿದೆ ಅಥವಾ ನಾವು ∅ಅನ್ನು 0 ಗೆ ಸಮನಾಗಿ ಮಾಡಿದರೆ ವೋಲ್ಟೇಜ್ v1 ಮತ್ತು ವೋಲ್ಟೇಜ್ v2 ಎರಡೂ ತರಂಗ ರೂಪಗಳು ಸೇರಿಕೊಳ್ಳುತ್ತವೆ ಮತ್ತು ಅವು ಅವುಗಳ ಗರಿಷ್ಠ ಮತ್ತು ಮಿನಿಮಾವನ್ನು ತಲುಪುತ್ತವೆ ಅದೇ ಸಮಯದಲ್ಲಿ ಆದ್ದರಿಂದ ಈ ಹಂತದ ವ್ಯತ್ಯಾಸವು ಎರಡು ತರಂಗರೂಪಗಳು ಹೇಗೆ ಪರಸ್ಪರ ಹಂತದಿಂದ ಹೊರಗಿದೆ ಎಂಬುದನ್ನು ವ್ಯಾಖ್ಯಾನಿಸುತ್ತದೆ ಈಗ ಸೈನುಸಾಯ್ಡ್ ಅನ್ನು ಸಯ್ನ್ ಅಥವಾ ಕೊಸೈನ್ ರೂಪದಲ್ಲಿ ಪ್ರತಿನಿಧಿಸಬಹುದು ಮತ್ತು ಇದನ್ನು ತ್ರಿಕೋನಮಿತಿಯ ಗುರುತುಗಳನ್ನು ಬಳಸಿಕೊಂಡು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು ಆದ್ದರಿಂದ ವಿವರಗಳಿಗೆ ಹೋಗುವ ಮೊದಲು ಕೆಲವು ತ್ರಿಕೋನಮಿತಿಯ ಗುರುತುಗಳನ್ನು ನೋಡೋಣ ನೀವು ಸೈನುಸಾಯ್ಡ್ಗಳು ಮತ್ತು ಫಾಸರ್ನಲ್ಲಿ ಕೆಲಸ ಮಾಡುವಾಗ ನೀವು ಅದನ್ನು ಬಳಸುತ್ತಲೇ ಇರುತ್ತೀರಿ ಆದ್ದರಿಂದ ನಾವು ಮೊದಲನೆಯದನ್ನು ನೋಡೋಣ ಮೊದಲನೆಯದು ಯಾವುದು ಮೊದಲನೆಯದು sin A ಪ್ಲಸ್ B ಆದ್ದರಿಂದ ನಾವು sin AB ಪರಿಗಣಿಸುತ್ತೇವೆ ನಿಮಗೆ sin AB sin A cosBcosA sin B ಈಗ sin ABಬದಲು ನಿಮ್ಮನ್ನು sin ಹುಡುಕಲು ಕೇಳಿದರೆ ನೀವು ಏನು ಮಾಡಬೇಕು ನೀವು ಪ್ಲಸ್ ಅನ್ನು ಮೈನಸ್ನೊಂದಿಗೆ ಬದಲಾಯಿಸಬೇಕಾಗಿದೆ ಅದು sin sin A cosB cosA sin B ಈಗ cos ABಗಾಗಿ cos A cosB sinA sin B ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದಕ್ಕೆ ವಿರುದ್ಧವಾಗಿ cos ನ ಮೌಲ್ಯವನ್ನು ಕಂಡುಹಿಡಿಯಲು ಕೇಳಿದರೆ ಅದು cos A cosB sinA sin B ಆಗಿದೆ ಈಗ ಇವುಗಳನ್ನು ಬಳಸುವುದರಿಂದ ನೀವು ಕೆಲವು ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಅದು ನಮ್ಮ ಸೈನುಸಾಯ್ಡ್ ಮತ್ತು ಫಾಸರ್ ಲೆಕ್ಕಾಚಾರದಲ್ಲಿ ಮುಖ್ಯವಾಗಿದೆ ಈ ಮೌಲ್ಯಗಳು ಯಾವುವು ಒಂದು sin omega t ಪ್ಲಸ್ 180 ಡಿಗ್ರಿ ಅದರ ಮೌಲ್ಯ sin ωt180 ಅದು sin ωt ಗೆ ಸಮಾನವಾಗಿರುತ್ತದೆ ಅಂತೆಯೇ sin ωt 180 ದ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಇನ್ನೂ ಅವ್ಟ್ಟ್ಪುಟ್ ಒಂದೇ ಆಗಿರುತ್ತದೆ ಅದು sin ωt ಈಗ cos ωt180ಎಂದರೇನು ಅದು ಮತ್ತೆ cos ωt ಆಗಿದೆ ಆದ್ದರಿಂದ ಇಲ್ಲಿ ಸಹ ನೀವು cos ωt 180 ಅನ್ನು ಕಂಡುಹಿಡಿಯಲು ಕೇಳಿದರೆ ಮತ್ತೆ ಅವ್ಟ್ಟ್ಪುಟ್ ಒಂದೇ ಆಗಿರುತ್ತದೆ ಅಂದರೆ cos ωt ಅಂತೆಯೇ sin ωt90 ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಅವ್ಟ್ಟ್ಪುಟ್ ಯಾವುದು ಅದು cos ωt ಆಗಿರುತ್ತದೆ ಈಗ ಇದು ಪ್ಲಸ್ ಬದಲಿಗೆ sin ωt 90 ಮೌಲ್ಯವನ್ನುಕಂಡುಹಿಡಿಯಿರಿ ಎಂದು ನಾವು ಹೇಳಿದರೆ ಈಗ ಇದು cos ωt ಆಗುತ್ತದೆ ಸರಿನಾ ಆದ್ದರಿಂದ ಅದು ಮೈನಸ್ ಆಗಿದ್ದರೆ ನಿಮ್ಮ ಅವ್ಟ್ಟ್ಪುಟ್ ωt ಆಗಿರುತ್ತದೆ ಈಗ cos ωt90 ಗೆ ಇದು sin ωt ಆಗುತ್ತದೆ ಅಂತೆಯೇ cos ωt 90ಎಂಬುದು sin ωt ಆಗಲಿದೆ ಆದ್ದರಿಂದ ನೀವು ಏನು ಮಾಡಬಹುದು ಈ ನಿರ್ದಿಷ್ಟ ಮೂಲ ಸೂತ್ರದಲ್ಲಿ ಮೌಲ್ಯಗಳನ್ನು ಹಾಕುವ ಮೂಲಕ ನೀವು ಈ ಮೌಲ್ಯಗಳನ್ನು ಪರಿಶೀಲಿಸಬಹುದು ಆದ್ದರಿಂದ ನೀವು ಏನು ಮಾಡಬಹುದು ನೀವು ωt ಯನ್ನು ಹಾಕಬಹುದು ನೀವು A ಅನ್ನು ωt ಮತ್ತು B ಯೊಂದಿಗೆ 180 ಡಿಗ್ರಿ ಅಥವಾ 90 ಡಿಗ್ರಿಯೊಂದಿಗೆ ಬದಲಾಯಿಸಬಹುದು ಏನೇ ಇರಲಿ ಮತ್ತು ಈ ಅಭಿವ್ಯಕ್ತಿಗಳನ್ನು ನೀವು ಕಂಡುಕೊಳ್ಳುವಿರಿ ಮತ್ತು ಇವುಗಳು ಬಹಳ ಮುಖ್ಯವಾದ ಕಾರಣ ನೀವು ಸೈನುಸಾಯ್ಡ್ಗಳ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ನೀವು ಅವುಗಳನ್ನು ಬಳಸುತ್ತಲೇ ಇರುತ್ತೀರಿ ನೀವು ಸೈನುಸಾಯ್ಡ್ಗಳನ್ನು ಸಯ್ನ್ ದಿಂದ ಕೊಸೈನ್ಗೆ ಬದಲಾಯಿಸಲು ಬಯಸಿದರೆ ಅಥವಾ ಫಾಸರ್ನ ಮೌಲ್ಯವನ್ನು ಕಂಡುಹಿಡಿಯಲು ನೀವು ಬಯಸಿದರೆ ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ನಾವು ಇದನ್ನು ಚರ್ಚಿಸುತ್ತೇವೆ ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಸೈನುಸಾಯ್ಡ್ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು vt12cos 50t10° ಎಂಬ ಒಂದು ಸೈನುಸಾಯ್ಡ್ನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ಇದನ್ನು ಸುಲಭವಾಗಿ Vmcos ωt∅ ನೊಂದಿಗೆ ಹೋಲಿಸಬಹುದು ಆದ್ದರಿಂದ ಈ ಎರಡು ಅಭಿವ್ಯಕ್ತಿಗಳನ್ನು ಹೋಲಿಸಿದಾಗ Vm 12 ವೋಲ್ಟ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಿಮಗೆ ತಿಳಿಯುತ್ತದೆ ಏಕೆಂದರೆ V ಅನ್ನು ವೋಲ್ಟ್ಗಳಲ್ಲಿ ಅಳೆಯಲಾಗುತ್ತದೆ ನಂತರ ಹಂತದ ಕೋನ ಯಾವುದು ಹಂತದ ಕೋನವು 10 ಡಿಗ್ರಿ ಧನಾತ್ಮಕವಾಗಿರುತ್ತದೆ ಈಗ ಕೋನೀಯ ಆವರ್ತನ ಅಂದರೆ ನೀವು ಸೆಕೆಂಡಿಗೆ 50 ರೇಡಿಯನ್ಗಳನ್ನು ಪಡೆಯುತ್ತೀರಿ ಆದ್ದರಿಂದ ಸಮಯದ ಅವಧಿ 2ಆಗಿರುತ್ತದೆ ಅದು 0 1257 ಸೆಕೆಂಡ್ ಆಗುತ್ತದೆ ಮತ್ತು ಆವರ್ತನವು 7 958 ಹರ್ಟ್ಜ್ ಅನ್ನು ಪಡೆಯುವ ಸಮಯಕ್ಕೆ ವಿರುದ್ಧವಾಗಿರುತ್ತದೆ ಈಗ v1 10cos 50t50 ಮತ್ತು v212sin ಎಂಬ ಎರಡು ವೋಲ್ಟೇಜ್ ಸಂಕೇತಗಳ ನಡುವಿನ ಹಂತದ ಕೋನವನ್ನು ಲೆಕ್ಕಹಾಕಲು ಈಗ ನಿಮ್ಮನ್ನು ಕೇಳಿದಾಗ ಈ ಎರಡನ್ನು ಹೋಲಿಸಲು ಅವೆರಡೂ ಸಯ್ನ್ ಅಥವಾ ಕೊಸೈನ್ ಆಗಿರಬೇಕು ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ಸಯ್ನ್ ಅನ್ನು ಕೊಸೈನ್ ಆಗಿ ಪರಿವರ್ತಿಸುವ ಮೂಲಕ ನಾವು ಹಂತದ ಕೋನವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ ಕೆಲವು ತ್ರಿಕೋನಮಿತಿಯ ಕಾರ್ಯಾಚರಣೆಗಳ ಸಹಾಯದಿಂದ ನಾವು ಮೈನಸ್ ಚಿಹ್ನೆಯನ್ನು ದನಾತ್ಮಕ ಚಿಹ್ನೆಯಾಗಿ ಪರಿವರ್ತಿಸಬೇಕು ಆದ್ದರಿಂದ ನಾವು v1 10cos 50t50 ಅನ್ನು10cos 50t50 180 ಆಗಿ ಪರಿವರ್ತಿಸಬಹುದು ಎಂದು ಹೇಳಬಹುದು ಏಕೆಂದರೆ cos ωt 180ಯು cos ωt180 ಮತ್ತು cos ωt ಕೂಡ ಆಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎರಡು ಸಂಭಾವ್ಯ ಆಯ್ಕೆಗಳಿವೆ ಒಂದು v1 10cos 50t50 180 ಹಾಗೆಯೇ 10cos 50t50180 ಗೆ ಸಮಾನವಾಗಿರುತ್ತದೆ ಏಕೆಂದರೆ ಅದು ಪ್ಲಸ್ ಆಗಿರಲಿ ಅಥವಾ ಮೈನಸ್ ಆಗಿರಲಿ ನಿಮ್ಮ ಅವ್ಟ್ಟ್ಪುಟ್ ಆ ಕೋನದ ಮೈನಸ್ ಕಾಸ್ನ ಆಗಿರುತ್ತದೆ ಆದ್ದರಿಂದ ನಾವು ಎರಡೂ ಪ್ರಕರಣಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಎರಡೂ ಸಂದರ್ಭಗಳಲ್ಲಿ ನಾವು ಒಂದೇ ಅವ್ಟ್ಟ್ಪುಟ್ಪಡೆಯುತ್ತೇವೆ ಎಂದು ನಾವು ಸಮರ್ಥಿಸುತ್ತೇವೆ ಈಗ v212sin 50t 10 ಅಂದರೆ 12cos ಅಂದರೆ ನಾವು sin ωt ಮೌಲ್ಯವನ್ನು ಕಾಸ್ನ ಪರಿಭಾಷೆಯಲ್ಲಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ cos ωt 90 ನಾವು sin ωt ಅನ್ನು ಹೇಳಬಲ್ಲದು ಸರಿನಾ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ದು ಇದನ್ನೇ ಈಗ ನೀವು ಈ ಮೌಲ್ಯವನ್ನು ಬಳಸಿದರೆ ಈ ನಿರ್ದಿಷ್ಟ ಅಭಿವ್ಯಕ್ತಿ 12cos ಆದ್ದರಿಂದ ಈ ರೀತಿಯಾಗಿ ನೀವು ಎರಡನೇ ವೋಲ್ಟೇಜ್ ಸಿಗ್ನಲ್ ಅನ್ನು ಸಯ್ನ ದಿಂದ ಕೊಸೈನ್ ಆಗಿ ಪರಿವರ್ತಿಸುತ್ತಿದ್ದೀರಿ ಆದ್ದರಿಂದ ನಮಗೆ ದೊರೆತ v1 10cos 50t 130 ಏಕೆಂದರೆ ಅದರ ಮೌಲ್ಯವು 50 180 ಆಗಿತ್ತು ಆದ್ದರಿಂದ ಅದು ಅಂತಿಮವಾಗಿ 130 ಆಗುತ್ತದೆ ಇದು 230 ಆಗಿರಬಹುದು ಆದ್ದರಿಂದ ಇವುಗಳು ನಾವು ಲೆಕ್ಕಾಚಾರ ಮಾಡಿದ ಎರಡು ಸಂಕೇತಗಳಾಗಿವೆ ಈಗ v2 ನೀವು 12cos ಅನ್ನು ಸರಳವಾಗಿ ಬರೆಯಬಹುದು ಏಕೆಂದರೆ ಅದು 10 90 ಆದ್ದರಿಂದ ಅದು 100 ಆಗುತ್ತದೆ ನೀವು ಈ ಮೌಲ್ಯವನ್ನು 130 30 ಎಂದು ಬದಲಾಯಿಸಬಹುದು ಇದರಿಂದ ನೀವು ಎರಡನ್ನೂ ಸುಲಭವಾಗಿ ಹೋಲಿಸಬಹುದು ಅಂತೆಯೇ ನೀವು 50t 100 ಅನ್ನು 50t 100360 ಎಂದು ಬರೆಯಬಹುದು 360 ಡಿಗ್ರಿ 2π ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆವರ್ತಕ ಸಂಕೇತವಾಗಿರುವುದರಿಂದ ನೀವು ಅಂತಿಮವಾಗಿ ಅದೇ ಸಂಕೇತವನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಆ ನಿರ್ದಿಷ್ಟ ಸ್ಥಾಪನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ನಾವು 360 ಡಿಗ್ರಿ ಸೇರಿಸುತ್ತಿದ್ದೇವೆ ಮತ್ತು ಅಂತಿಮವಾಗಿ ನಾವು 12cos 50t260 ಪಡೆಯುತ್ತೇವೆ ಈಗ ನೀವು ಈ ಎರಡನ್ನು ಹೋಲಿಸಿದರೆ v2 ವು v1ಅನ್ನು 30 ರಿಂದ ಮುನ್ನಡೆಸುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದಕೋನ v1ನ ಮೈನಸ್ ಕೋನ v2 ವು 30 ಡಿಗ್ರಿ ಆಗಿರುತ್ತದೆ ಅಂತೆಯೇ ಈ ಎರಡು ಪ್ರಕರಣಗಳಿಗೆ ನೀವು ಎರಡನ್ನೂ ಮತ್ತೆ ಹೋಲಿಸಿದರೆ ಕೋನ v2ನ ಮೈನಸ್ ಕೋನ v1 ವು 30 ಡಿಗ್ರಿ ಗೆ ಸಮಾನವಾಗಿರುತ್ತದೆ ಎಂದು ತಿಳಿಯುತ್ತದೆ ಆದ್ದರಿಂದ v1 ರ ಸಂದರ್ಭದಲ್ಲಿ ಅದು ಪ್ಲಸ್ 180 ಡಿಗ್ರಿ ಅಥವಾ ಮೈನಸ್ 180 ಡಿಗ್ರಿ ಆಗಿದ್ರು ಸಹ ಅದೇ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ ಕಾಸ್ ಅನ್ನು ಸಯ್ನ್ ಆಗಿ ಪರಿವರ್ತಿಸುವ ಸಹಾಯದಿಂದ ಇದೇ ರೀತಿಯ ಅದ್ಯಯಾವನ್ನು ಮಾಡಬಹುದು ಮತ್ತು ಅವುಗಳನ್ನು ವೋಲ್ಟೇಜ್ v2 ನೊಂದಿಗೆ ಹೋಲಿಸಬಹುದು ಆದ್ದರಿಂದ ಅದು ಏನಾದರೂ ಇದನ್ನು ನೀವು ಅದ್ಯಯಾವಾಗಿ ಮಾಡಬಹುದು ಈಗ ನಾವು ಫಾಸರ್ ಎಂಬ ಇನ್ನೊಂದು ಪರಿಕಲ್ಪನೆಗೆ ಬರೋಣ ಏಕೆಂದರೆ ಸೈನುಸಾಯ್ಡ್ಗಳು ಫಾಸರ್ ವಿಷಯದಲ್ಲಿ ಸುಲಭವಾಗಿ ವ್ಯಕ್ತವಾಗುತ್ತವೆ ಇದು ಸಯ್ನ್ ಮತ್ತು ಕೊಸೈನ್ ಕಾರ್ಯಗಳಿಗಿಂತ ಕೆಲಸ ಮಾಡಲು ಹೆಚ್ಚು ಅನುಕೂಲಕರವಾಗಿದೆ ಹಾಗಾದರೆ ನಾವು ಫಾಸರ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಫಾಸರ್ ಎನ್ನುವುದು ಸೈನುಸಾಯ್ಡ್ನ ವೈಶಾಲ್ಯ ಮತ್ತು ಹಂತವನ್ನು ಪ್ರತಿನಿಧಿಸುವ ಒಂದು ಸಂಕೀರ್ಣ ಸಂಖ್ಯೆಯಾಗಿದೆ ಆದ್ದರಿಂದ ಸಂಕೀರ್ಣ ಸಂಖ್ಯೆಯನ್ನು ವ್ಯಾಖ್ಯಾನಿಸಲು ನಿಮ್ಮನ್ನು ಕೇಳಿದರೆ ನೀವು ಏನು ಬರೆಯುತ್ತೀರಿ ನೀವು ಸಂಕೀರ್ಣ ಸಂಖ್ಯೆ r zxjy ಎಂದು ಬರೆಯುತ್ತೀರಿ ಆದ್ದರಿಂದ j ಎಂಬುದು ಆಪರೇಟರ್ ಆಗಿದೆ ಅದು 1 ಮೌಲ್ಯವನ್ನು ಹೊಂದಿರುತ್ತದೆ ಅದು ಒಂದು ನಿರ್ದಿಷ್ಟ ಮೌಲ್ಯಕ್ಕೆ ಲಗತ್ತಿಸಿದಾಗ ಈ ನಿರ್ದಿಷ್ಟ ಮೌಲ್ಯವು ಕಾಲ್ಪನಿಕವಾಗುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದು ಮೂಲತಃ ಸಂಕೀರ್ಣ ಸಂಖ್ಯೆಯ z ನ ಆಯತಾಕಾರದ ರೂಪವಾಗಿದೆ ಅದೇ z ಅನ್ನು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಅಥವಾ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂದರೆ z ಅನ್ನು ಸರಳವಾಗಿ r∠∅ ಎಂದು ವ್ಯಕ್ತಪಡಿಸಬಹುದು ಅದು rej∅ ಹೊರತುಪಡಿಸಿ ಏನೂ ಅಲ್ಲ ಈಗ ej∅ ಅನ್ನು ಯೂಲರ್ ಸೂತ್ರೀಕರಣ ಎಂದು ಕರೆಯಲಾಗುತ್ತದೆej∅cos ∅ jsin ∅ ಫಾಸರ್ ವ್ಯಾಖ್ಯಾನಕ್ಕೆ ಈ ಯೂಲರ್ ಸೂತ್ರವು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾವು ಯೂಲರ್ ಸೂತ್ರವನ್ನು ನಮ್ಮ ವಿವಿಧ ಫಾಸರ್ ಲೆಕ್ಕಾಚಾರಗಳಲ್ಲಿ ಹೆಚ್ಚಾಗಿ ಬಳಸುತ್ತೇವೆ ಆದ್ದರಿಂದ zr∠∅rej∅rcos ∅ jsin ∅ ಆದ್ದರಿಂದ ನೀವು ಡಿಕಂಫೋಸ್ ಮಾಡಿದರೆ ಅದು ಮತ್ತೆ xjy ಆಗುತ್ತದೆ ಅಲ್ಲಿ x ಎಂಬುದು rcos ∅ ಆದರೆ y ಯು rsin ∅ ಆಗಿದೆ ಆದ್ದರಿಂದ ಈ ರೂಪದಲ್ಲಿ r ಅನ್ನು z ನ ಪರಿಮಾಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ∅ ಎಂಬುದು ಸಂಕೀರ್ಣ ಸಂಖ್ಯೆಯ z ನ ಹಂತವಾಗಿದೆ ಈಗej∅cos ∅ jsin ∅ cos ∅ ಅನ್ನು ej∅ ನ ನೈಜ ಪದಗಳಾಗಿ ಪ್ರತಿನಿಧಿಸಬಹುದು ಮತ್ತು sin ∅ ಅನ್ನು ej∅ ನ ಕಾಲ್ಪನಿಕ ಪದವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಪ್ರತಿ ಪ್ರಾತಿನಿಧ್ಯವನ್ನು ಸಾಮಾನ್ಯವಾಗಿ ಬಳಕೆಯ ಸುಲಭಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಲಾಗುತ್ತದೆ ಅಂದರೆ ನೀವು ಸಂಕೀರ್ಣ ಸಂಖ್ಯೆಯ ಆಯತಾಕಾರದ ರೂಪವನ್ನು ಅಥವಾ ಸಂಕೀರ್ಣ ಸಂಖ್ಯೆಯ ಪ್ರಾತಿನಿಧ್ಯದ ಘಾತೀಯ ರೂಪವಾಗಿರುವ ಧ್ರುವೀಯ ರೂಪವನ್ನು ಬಳಸುತ್ತೀರಿ ಈಗ ನೀವು ಎರಡು ಸಂಕೀರ್ಣ ಸಂಖ್ಯೆಗಳನ್ನು ಸೇರಿಸಲು ಅಥವಾ ಕಳೆಯಲು ಬಯಸಿದರೆ ಆಯತಾಕಾರದ ರೂಪದೊಂದಿಗೆ ಹೋಗುವುದು ಉತ್ತಮ ಅಥವಾ ನೀವು ಗುಣಾಕಾರ ಮತ್ತು ವಿಭಜನೆಯನ್ನು ಮಾಡಲು ಬಯಸಿದರೆ ಧ್ರುವ ರೂಪದಲ್ಲಿ ಹೋಗುವುದು ಉತ್ತಮ ಆದ್ದರಿಂದ ಫಾಸರ್ ಅನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿದೆ ನಿಮಗೆ ಆಯತಾಕಾರದ ರೂಪವನ್ನು ನೀಡಿದರೆ ಅಂದರೆ xjy ನಂತರrx2y2 ಮತ್ತು ಸಂಕೀರ್ಣ ಸಂಖ್ಯೆಯ ಹಂತದ ಕೋನ∅yx ಆಗಿರುತ್ತದೆ ಅಂತೆಯೇ ನೀವು ಧ್ರುವವನ್ನು ಆಯತಾಕಾರವಾಗಿ ಪರಿವರ್ತಿಸಲು ಬಯಸಿದರೆ xrcos ∅ yrsin ∅ ಆಗಿದೆ ಈಗ ನೀವು ಫಾಸರ್ ರೂಪದಲ್ಲಿ ಸೈನುಸಾಯ್ಡ್ ಅನ್ನು ಹೇಗೆ ಪ್ರತಿನಿಧಿಸುತ್ತೀರಿ ಏಕೆಂದರೆ ಇದು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾದ ಕಾರ್ಯವಾಗಿದೆ cos ∅ ನೈಜವಾದ ej∅ ಆಗಿದೆ sin ∅ ಕಾಲ್ಪನಿಕ ej∅ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಅವುಗಳನ್ನು ನಿರ್ದಿಷ್ಟ ಸೈನುಸಾಯ್ಡ್ಗಾಗಿ vtVmcos ωt∅ಗೆ ಬಳಸುತ್ತೇವೆ ಮತ್ತು ನಂತರ ಅವುಗಳನ್ನು ಫಾಸರ್ ರೂಪಕ್ಕೆ ಪರಿವರ್ತಿಸುತ್ತೇವೆ ಆದ್ದರಿಂದ vtVmcos ωt∅ ಅನ್ನು ಬರೆದರೆ ಏನಾಗುತ್ತದೆ ಅಂದರೆಅದು cos ∅ ನೈಜ ej∅ಗೆ ಸಮಾನವಾಗಿರುತ್ತದೆ ಎಂದು ತಿಳಿದಿದೆ ನಾವು ReVmejωt∅ ನಂತೆಯೇ ಅದೇ ಅಭಿವ್ಯಕ್ತಿಯನ್ನು ಬರೆಯಬಹುದು ಆದ್ದರಿಂದಇದು ReVmej∅ejωt ಆಗಿ ಪರಿಣಮಿಸುತ್ತದೆ ಆದ್ದರಿಂದ ನಾವು ಈ ಅಭಿವ್ಯಕ್ತಿಯನ್ನು ReVejωt ಎಂದು ಬರೆಯುತ್ತೇವೆ ಕ್ಯಾಪಿಟಲ್ V ಎಂದರೇನು V ಏನೂ ಅಲ್ಲ Vmej∅Vm∠∅ ಆದ್ದರಿಂದ ಅದು ಸೈನುಸಾಯ್ಡ್ನ ಫಾಸರ್ ಪ್ರಾತಿನಿಧ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಸಣ್ಣ ರೂಪದಲ್ಲಿ ನಾವು Vm∠∅ ಎಂದು ಬರೆಯುತ್ತೇವೆ ಆದ್ದರಿಂದ ಈ ರೀತಿಯಾಗಿ ನೀವು ಸ್ಲೈಡ್ನಲ್ಲಿ ನೋಡುವ V ಎಂಬುದು ಸೈನುಸಾಯ್ಡ್ನ ಎಂಬುದು ಫಾಸರ್ ಪ್ರಾತಿನಿಧ್ಯವಾಗಿದೆ ಫಾಸರ್ ನಿಮ್ಮ ಸೈನುಸಾಯ್ಡ್ನ ಪ್ರಮಾಣ ಮತ್ತು ಹಂತದ ಸಂಕೀರ್ಣ ನಿರೂಪಣೆಯಾಗಿದೆ ಎಂದು ನೀವು ಏನು ಹೇಳಬಹುದು ಇಲ್ಲಿ ನೋಡಬೇಕಾದ ಪ್ರಮುಖ ವಿಷಯವೆಂದರೆ ejωt ಒಂದು ಪ್ರಮುಖ ಪದವಾಗಿದ್ದರೂ ನಾವು ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುವುದಿಲ್ಲ ಏಕೆಂದರೆ ಫಾಸರ್ ಸಂಕೇತದಲ್ಲಿ ನಾವು ಯಾವಾಗಲೂ ಈ ನಿರ್ದಿಷ್ಟ ಪದವನ್ನು ಸಮಯ ಬದಲಾಗುವ ಘಟಕವಾಗಿ ನೋಡುತ್ತೇವೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಘಟಕವನ್ನು ಸರಳತೆಗಾಗಿ ಬಿಡುತ್ತೇವೆ ಆದರೆ ಫಾಸರ್ ಸಂಕೇತ ಮಾಡುವಾಗ ಈ ಪದವು ಯಾವಾಗಲೂ ಇರುತ್ತದೆ ಮತ್ತು ಫಾಸರ್ನ ಆವರ್ತನ ಇರುತ್ತದೆ ಎಂಬುದನ್ನು ನೀವು ಯಾವಾಗಲೂ ನೆನಪಿನಲ್ಲಿಡಬೇಕು ಈಗ ಸೈನುಸಾಯ್ಡ್ಗೆ ಅನುಗುಣವಾದ ಫಾಸರ್ ಅನ್ನು ಪಡೆಯಲು ನಾವು ಮೊದಲು ಸೈನುಸಾಯ್ಡ್ ಅನ್ನು ಕೊಸೈನ್ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಆದ್ದರಿಂದ ಇದು ಸಹ ಬಹಳ ಮುಖ್ಯವಾದ ಅಂಶವಾಗಿದೆ ಏಕೆಂದರೆ ನೀವು ಸೈನುಸಾಯ್ಡ್ ಅನ್ನು ಫಾಸರ್ ಪರಿಭಾಷೆಯಲ್ಲಿ ಪ್ರಸ್ತುತಪಡಿಸಲು ಬಯಸಿದಾಗ ಅದನ್ನು ಮೊದಲು ಕೊಸೈನ್ ರೂಪದಲ್ಲಿ ಪರಿವರ್ತಿಸಬೇಕು ಕೊಸೈನ್ ಏಕೆ ರೂಪಿಸುತ್ತದೆ ಏಕೆಂದರೆ ಇದು ಯೂಲರ್ ಅಭಿವ್ಯಕ್ತಿಯ ನಿಜವಾದ ಭಾಗವಾಗಿದೆ ಸಮಯದ ಅಂಶವನ್ನು ತೆಗೆದುಹಾಕಿದಾಗ ಸೈನುಸಾಯ್ಡ್ ಅನ್ನು ಸಂಕೀರ್ಣ ಸಂಖ್ಯೆಯ ನೈಜ ಭಾಗವಾಗಿ ಬರೆಯಬಹುದೆಂದು ಇದು ಖಚಿತಪಡಿಸುತ್ತದೆ ಅದು ಉಳಿದಿರುವುದು ಆ ಸೈನುಸಾಯ್ಡ್ಗೆ ಅನುಗುಣವಾದ ಫಾಸರ್ ಆಗಿದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಮಯದ ಡೊಮೇನ್ನಲ್ಲಿ ಬರೆಯಲಾದ ಸಿಗ್ನಲ್ Vmcos ωt∅ ಅನ್ನು Vm ಮತ್ತು ∅ಕೋನವನ್ನು ತೆಗೆದುಕೊಳ್ಳುವ ಮೂಲಕ ಫಾಸರ್ ಡೊಮೇನ್ಗೆ ಪರಿವರ್ತಿಸಬಹುದು ಆದ್ದರಿಂದ ಸೈನುಸಾಯ್ಡ್ ಅನ್ನು ಫಾಸರ್ ಡೊಮೇನ್ ಆಗಿ ಪರಿವರ್ತಿಸಲು ನೀವು VVm∠∅ಅನ್ನು ನೋಡಬಹುದು ಈಗ ನೀವು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಿದರೆ ನೀವು VVm∠∅ ಮತ್ತು IIm∠ θ ನಂತಹ ಎರಡು ಫಾಸರ್ಗಳನ್ನು ತೆಗೆದುಕೊಂಡರೆ ನೀವು ಹೇಗೆ ಚಿತ್ರಾತ್ಮಕವಾಗಿ ಪ್ರತಿನಿಧಿಸುತ್ತೀರಿ ನೀವು ನಿಜವಾದ ಅಕ್ಷ ಕಾಲ್ಪನಿಕ ಅಕ್ಷವನ್ನು ತೆಗೆದುಕೊಳ್ಳುತ್ತೀರಿ ನೀವು ಕಥಾವಸ್ತು V V ಯು ∅ ಕೋನವನ್ನು ಹೊಂದಿದೆ ನಿಜವಾದ ಅಕ್ಷಕ್ಕೆ ಸಂಬಂಧಿಸಿದೆ ಮತ್ತು ವಿದ್ಯುತ್ ಪ್ರವಾಹ I ಯು θ ನಿಜವಾದ ಅಕ್ಷಕ್ಕೆ ಸಂಬಂಧಿಸಿದೆ ಹಾಗಾಗಿ ವಿದ್ಯುತ್ ಪ್ರವಾಹ I ಮಂದಗತಿಯಲ್ಲಿರುವಾಗ ವೋಲ್ಟೇಜ್ V ಫಾಸರ್ ಮುನ್ನಡೆಸುತ್ತಿದೆ ಈಗ ನೀವು ಸಮಯಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಎರಡೂ ಸ್ಥಾಯಿ ಸಮತಲಕ್ಕೆ ಸಂಬಂಧಿಸಿದಂತೆ ತಿರುಗುತ್ತಿರುತ್ತವೆ ಅದು ನಿಜವಾದ ಮತ್ತು ಕಾಲ್ಪನಿಕ ಅಕ್ಷದ ಸಮತಲವಾಗಿದೆ ಏಕೆಂದರೆ ನಾವು ejωt ಪದವನ್ನು ಕೈಬಿಟ್ಟಿದ್ದೇವೆ ಆದರೆ ಅಂತಿಮವಾಗಿ ಎರಡೂ ಫಾಸರ್ ಚೌಕಟ್ಟಿನಲ್ಲಿ ತಿರುಗುತ್ತಿವೆ ಮತ್ತು ಕೋನೀಯ ಆವರ್ತನ ಸ್ಥಿರವಾಗಿರುತ್ತದೆ ಅವು ಯಾವಾಗಲೂ ಪರಸ್ಪರ ಸ್ಥಿರವಾಗಿ ಸಂಬಂಧಿಸಿದೆ ಆದರೆ ಸಂಪೂರ್ಣ ಪದದಲ್ಲಿ ತಿರುಗುತ್ತವೆ ಆದ್ದರಿಂದ ಸರಳತೆಗಾಗಿ ನಾವು ಫಾಸರ್ಗಾಗಿ ಒಮೆಗಾವನ್ನು ಪ್ರತಿನಿಧಿಸುವುದಿಲ್ಲ ಏಕೆಂದರೆ ಅದು ಅರ್ಥವಾಗುವಂತೆ ತೋರುತ್ತದೆ ಮತ್ತು ನಾವು ವೋಲ್ಟೇಜ್ ಮತ್ತು ಪ್ರವಾಹವನ್ನು ಫಾಸರ್ನಂತೆ ಪ್ರತಿನಿಧಿಸುತ್ತೇವೆ ಈಗ ನೀವು ಟಯಮ್ ಡೊಮೇನ್ ಮತ್ತು ಫೇಸರ್ ಡೊಮೇನ್ನಂತಹ ಎರಡೂ ಡೊಮೇನ್ಗಳಿಗೆ ಹೋಲಿಸಿದರೆ Vmcos ωt∅ ಅನ್ನು Vm∠∅ ಎಂದು ಬರೆಯಬಹುದು Vmsin ωt∅ Vm∠∅ 90° ಏಕೆ 90 ಡಿಗ್ರಿ ಬರುತ್ತಿದೆ ಏಕೆಂದರೆ ಇದು ಸಯ್ನ್ ಪದಗಳಲ್ಲಿದೆ ಆದ್ದರಿಂದ ನೀವು ಅವುಗಳನ್ನು ಕೊಸೈನ್ ಪದವಾಗಿ ಪರಿವರ್ತಿಸಬೇಕು ಮತ್ತು ನಂತರ ನೀವು Vm∠∅ 90° ಪಡೆಯುತ್ತೀರಿ ಅಂತೆಯೇ Im∠θ ವು Imcos ωtθ ಆಗಿದ್ದರೆIm∠θ 90° ವು Imsin ωtθ ಆಗಿರುತ್ತದೆ ಏಕೆಂದರೆ ನೀವು ಫಾಸರ್ ಡೊಮೇನ್ ಆಗಿ ಪರಿವರ್ತಿಸುವ ಮೊದಲು ಸಯ್ನ್ ವನ್ನು ಕೊಸೈನ್ ಆಗಿ ಪರಿವರ್ತಿಸಬೇಕು ಈಗ ಮುಚ್ಚುವ ಮೊದಲು ನಾವು ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಸೈನುಸಾಯ್ಡ್ i6cos 50t 10° ಅನ್ನು ಫಾಸರ್ ಆಗಿ ಪರಿವರ್ತಿಸಲು ನಿಮ್ಮನ್ನು ಕೇಳಿದರೆ ನೀವು ಏನು ಮಾಡುತ್ತೀರಿ ನೀವು ಅದನ್ನು ಪ್ರಮಾಣಿತ ಸೈನುಸಾಯ್ಡ್ನೊಂದಿಗೆ ಸರಳವಾಗಿ ಹೋಲಿಸುತ್ತೀರಿ ನಂತರ ಫಾಸರ್ ಪದದಲ್ಲಿ ನೀವು ಆಂಪ್ಲಿಟ್ಯೂಡ್ ಮತ್ತು ಹಂತದ ಕೋನ ಎಂದು ಪ್ರತಿನಿಧಿಸಬೇಕು ಎಂದು ತಿಳಿಯುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗಬಹುದು ಆಂಪ್ಲಿಟ್ಯೂಡ್ ಹಂತದ ಕೋನವು ಮೈನಸ್ 10 ಡಿಗ್ರಿ ಆದ್ದರಿಂದ ನಾವು6∠ 10 ಆಂಪಿಯರ್ ಅನ್ನು ನಿರ್ದಿಷ್ಟ ಸೈನುಸಾಯ್ಡ್ನ ಫಾಸರ್ ಪ್ರಾತಿನಿಧ್ಯವಾಗಿ ಬರೆಯುತ್ತೇವೆ ಈಗ 4sin 30t40° of ನ ಫಾಸರ್ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಮೊದಲು ನೀವು ಏನು ಮಾಡಬೇಕು ನೀವು ಅದನ್ನು ಪ್ರಮಾಣಿತ ಕೊಸೈನ್ ಆಗಿ ಪರಿವರ್ತಿಸಬೇಕು ಆದ್ದರಿಂದ ಅದು Vmcos ωt∅ ಈಗ ತ್ರಿಕೋನಮಿತಿಯ ಗುರುತನ್ನುtrigonometric identity ಬಳಸುವುದರಿಂದ sin ∅ cos∅90° ನೀವು ಈ ಸೂತ್ರವನ್ನು ಇಲ್ಲಿ ಬಳಸುತ್ತೀರಿ ಮತ್ತು ನೀವು ಇದನ್ನು ಕೊಸೈನ್ ಪದಗಳಾಗಿ ಪರಿವರ್ತಿಸುತ್ತೀರಿ ಮತ್ತು ನಂತರ ಅದು 4cos 30t40°90° ಆಗುತ್ತದೆ ಈಗ ನೀವು ಫಾಸರ್ ಪರಿಭಾಷೆಯಲ್ಲಿ ಬರೆಯುವಿರಿ ಈ ಸೈನುಸಾಯ್ಡ್ನ ಮೌಲ್ಯವು4∠130 ಡಿಗ್ರಿ ವೋಲ್ಟ್ ಆಗಿದೆ ಈಗ ನೀವು ಏನು ಮಾಡುತ್ತೀರಿ ಎಂದು ಫಾಸರ್ ಅನ್ನು ಸೈನುಸಾಯ್ಡ್ ಆಗಿ ಪರಿವರ್ತಿಸಲು ಕೇಳಿದರೆ ನೀವು ಮೊದಲು ರೆಕ್ಟಾಂಗ್ಯುಲರ್ ರೂಪ ಏನೆಂದು ನೋಡಬೇಕು ಏಕೆಂದರೆ ಇದನ್ನು ಆಯತಾಕಾರದ ರೂಪದಲ್ಲಿ ನೀಡಲಾಗಿದೆ ಏಕೆಂದರೆ ನೀವು ಅದನ್ನು ಯೂಲರ್ ರೂಪ ಅಥವಾ ಧ್ರುವ ರೂಪಕ್ಕೆ ಪರಿವರ್ತಿಸಬಹುದು ಆದ್ದರಿಂದ Im ಪ್ರಮಾಣವು x2y2 ಆಗುತ್ತದೆ ಆದ್ದರಿಂದ x y ಈ ಎರಡು ಪದಗಳನ್ನು ನೀಡಲಾಗಿದೆ ಆದ್ದರಿಂದIm 5 ಆಗುತ್ತದೆ ನಂತರ ಕೋನ ಥೀಟಾ yx ವು ಏನೂ ಅಲ್ಲ ಆದ್ದರಿಂದ ಇದು 43 ಆಗುತ್ತದೆ ಅದು 126 87° ಆಗಿರುತ್ತದೆ ಆದ್ದರಿಂದ ನೀವು ಸರಳವಾಗಿ ಫಾಸರ್ ರೂಪದಲ್ಲಿ ಬರೆಯಬಹುದು ಪ್ರಸ್ತುತI5∠126 °ಈಗ ಫಾಸರ್ ಅನ್ನು ಸೈನುಸಾಯ್ಡ್ ಆಗಿ ವರ್ಗಾಯಿಸುವುದು ತುಂಬಾ ಸುಲಭ ಈ ಮೌಲ್ಯವನ್ನು ಆಂಪ್ಲಿಟ್ಯೂಡ್ ಸ್ಥಳದಲ್ಲಿ ಮತ್ತು ಇದನ್ನು ಒಂದು ಹಂತದ ಕೋನವಾಗಿ ಇಡಬೇಕು ಆದ್ದರಿಂದ ಅಂತಿಮವಾಗಿ i5cos ωt126 87° A ಆಗುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ತರಗತಿಯನ್ನು ಮುಗಿಸುತ್ತೇನೆ ತುಂಬ ಧನ್ಯವಾದಗಳು